ನಮಸ್ಕಾರ ಕೊನೆಯ ತರಗತಿಯಲ್ಲಿ ನಾವು ಸೂಪರ್ಪೋಸಿಷನ್ ಪ್ರಮೇಯ ಮತ್ತು ಮೂಲ ರೂಪಾಂತರದ ಬಗ್ಗೆ ಚರ್ಚಿಸಿದ್ದೇವೆ ac ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ನಾವು ವಿವಿಧ ಪ್ರಮೇಯಗಳ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಥೆವೆನಿನ್ ನಾರ್ಟನ್ ಪ್ರಮೇಯThevenin's Norton's theorem ಮತ್ತು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯದ ಬಗ್ಗೆ ಚರ್ಚಿಸುತ್ತೇವೆ ac ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಆ ಪ್ರಮೇಯಗಳು ಏನೆಂದು ನೋಡೋಣ ಮೊದಲಿಗೆ ನಾವು ಥೆವೆನಿನ್ ಮತ್ತು ನಾರ್ಟನ್ ಪ್ರಮೇಯದThevenin and Norton's theorem ಬಗ್ಗೆ ಚರ್ಚಿಸುತ್ತೇವೆ ನಾವು ac ಸರ್ಕ್ಯೂಟ್ ವಿಶ್ಲೇಷಣೆಯ ಬಗ್ಗೆ ಮಾತನಾಡುವಾಗ ನಾರ್ಟನ್ ಮತ್ತು ಥೆವೆನಿನ್ ಸಮಾನತೆ ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಥೆವೆನಿನ್ ಮತ್ತು ನಾರ್ಟನ್ನ ಪ್ರಮೇಯಗಳನ್ನು ac ಸರ್ಕ್ಯೂಟ್ನಲ್ಲಿ dc ಸರ್ಕ್ಯೂಟ್ನಂತೆಯೇ ಅನ್ವಯಿಸಲಾಗುತ್ತದೆ ಈಗ ಸೂಪರ್ಪೋಸಿಷನ್ ಪ್ರಮೇಯದ ಸಂದರ್ಭದಲ್ಲಿ ನೀವು ನೋಡಿದರೆ ವಿಭಿನ್ನ ಆವರ್ತನಗಳೊಂದಿಗೆ ಮೂಲಗಳಿದ್ದರೆ ನಾವು ಪ್ರತಿ ಆವರ್ತನ ಡೊಮೇನ್ಗೆ ಅನುಗುಣವಾದ ಪ್ರತ್ಯೇಕ ಸರ್ಕ್ಯೂಟ್ಗಳನ್ನು ರಚಿಸಬೇಕು ಮತ್ತು ನಂತರ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಬೇಕು ಎಂದು ನಾವು ಚರ್ಚಿಸಿದ್ದೇವೆ ಈ ಸಂದರ್ಭದಲ್ಲಿ ನಾವು ವಿಭಿನ್ನ ಆವರ್ತನಗಳಿಗೆ ವಿಭಿನ್ನ ಸರ್ಕ್ಯೂಟ್ಗಳನ್ನು ಸಹ ರಚಿಸುತ್ತೇವೆ ಮತ್ತು ಅಂತಿಮವಾಗಿ ನಾವು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸುತ್ತೇವೆ ಈಗ ಸಮಾನ ಆವರ್ತನದಿಂದ ಒಂದು ಆವರ್ತನ ಡೊಮೇನ್ಗಾಗಿ ಥೆವೆನಿನ್ ಮತ್ತು ನಾರ್ಟನ್ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳೋಣ ಈಕ್ವಿವಾಲೆಂಟ್ ಸರ್ಕ್ಯೂಟ್ ಥೆವೆನಿನ್ ಅಥವಾ ನಾರ್ಟನ್ನ ಸಮಾನವಲ್ಲದೆ ಮತ್ತೇನಲ್ಲ ಆದ್ದರಿಂದ ನಾವು ಥೆವೆನಿನ್ ಸಮಾನ ಮತ್ತು ನಾರ್ಟನ್ ಸಮಾನವನ್ನು ಹೇಗೆ ರಚಿಸುತ್ತೇವೆ ಡಿಸಿ ಸರ್ಕ್ಯೂಟ್ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಾವು ಬಳಸಿದ ಅದೇ ತಂತ್ರವನ್ನು ನಾವು ಬಳಸುತ್ತೇವೆ ಅಲ್ಲಿ ನಾವು ಒಂದು ರೇಖೀಯ ಸರ್ಕ್ಯೂಟ್ ಅನ್ನು ಹೊಂದಿರುತ್ತೇವೆ ಈ ರೇಖೀಯ ಸರ್ಕ್ಯೂಟ್ ಅನ್ನು ಥೆವೆನಿನ್ ಸಮಾನ ಸಹಾಯದಿಂದ ಪ್ರತಿನಿಧಿಸಲಾಗುತ್ತದೆ ಥೆವೆನಿನ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ನಾವು ಥೆವೆನಿನ್ ವೋಲ್ಟೇಜ್ ಅನ್ನು ಹೊಂದಿದ್ದೇವೆ ಅದೇ ರೀತಿ ನಾರ್ಟನ್ನ ಸಮಾನ ರೇಖೀಯ ಸರ್ಕ್ಯೂಟ್ ಅನ್ನು ನಾರ್ಟನ್ಗೆ ಸಮನಾಗಿ ಪರಿವರ್ತಿಸಲಾಗುವುದು ಅಲ್ಲಿ ನಾರ್ಟನ್ನ ಪ್ರಸ್ತುತ ಮೂಲವಾದ ಐ ಎನ್ನ ಪ್ರಸ್ತುತ ಮೂಲವು ನಾರ್ಟನ್ನ ಪ್ರತಿರೋಧವನ್ನು ಸಮಾನಾಂತರವಾಗಿ ಹೊಂದಿರುತ್ತದೆ ಆದ್ದರಿಂದ ಥೆವೆನಿನ್ಗೆ ಸಮನಾದ ಮತ್ತು ನಾರ್ಟನ್ಗೆ ಸಮನಾದ ಈ ಎರಡು ಸರ್ಕ್ಯೂಟ್ಗಳು ಪರಸ್ಪರ ದ್ವಂದ್ವ ಮತ್ತು VThZNIN ಆಗಿರುವ ಥೆವೆನಿನ್ ವೋಲ್ಟೇಜ್ ಎಂದು ನೀವು ನೋಡಬಹುದು ಮತ್ತು ಎರಡೂ ಸಂದರ್ಭಗಳಲ್ಲಿ ನಿಮ್ಮ ಥೆವೆನಿನ್ನ ಪ್ರತಿರೋಧ ಮತ್ತು ನಾರ್ಟನ್ನ ಪ್ರತಿರೋಧ ಒಂದೇ ಆಗಿರುತ್ತದೆ ಈ ರೀತಿಯಾಗಿ ನೀವು ಥೆವೆನಿನ್ನ ಸಮಾನತೆಯನ್ನು ನಾರ್ಟನ್ಗೆ ಸಮನಾಗಿ ಪರಿವರ್ತಿಸಬಹುದು ಈಗ ಈ ಉದಾಹರಣೆಗಳನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ಅರ್ಥಮಾಡಿಕೊಳ್ಳೋಣ ಮೊದಲಿಗೆ ಉದಾಹರಣೆಯಲ್ಲಿ ನೀಡಲಾದ ಸರ್ಕ್ಯೂಟ್ನ b ಅನ್ನು ಟರ್ಮಿನಲ್ನಾದ್ಯಂತ ಥೆವೆನಿನ್ ಸಮಾನವನ್ನು ಕಂಡುಹಿಡಿಯಲು ನಾವು ಥೆವೆನಿನ್ ಪ್ರಮೇಯವನ್ನು ಬಳಸುತ್ತೇವೆ ಆದ್ದರಿಂದ ಇಲ್ಲಿ ಮೊದಲು ನಾವು ZTh ನ ಮೌಲ್ಯವನ್ನು ಕಾಣುತ್ತೇವೆ ZTh ಎನ್ನುವುದು ಟರ್ಮಿನಲ್ನಿಂದ ಕಂಡುಬರುವ ಪ್ರತಿರೋಧವನ್ನು ಹೊರತುಪಡಿಸಿ ವೋಲ್ಟೇಜ್ ಮೂಲವನ್ನು 0 ಗೆ ಸಮನಾಗಿ ಹೊಂದಿಸುವುದು ವೋಲ್ಟೇಜ್ ಮೂಲವನ್ನು 0 ಗೆ ಸಮನಾಗಿ ಹೊಂದಿಸುವುದು ಎಂದರೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಪ್ರಸ್ತುತ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಈ ಸಂದರ್ಭದಲ್ಲಿ ನಾವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಮತ್ತು ಸರ್ಕ್ಯೂಟ್ನ ಟೊಪೊಲಾಜಿಕಲ್ ಅಂಶದ ಕುರಿತು ನಮ್ಮ ಜ್ಞಾನದ ಸಹಾಯದಿಂದ ನಾವು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಮರುಹೊಂದಿಸುತ್ತೇವೆ ಈ ಸರ್ಕ್ಯೂಟ್ ಈಗ j6Ω ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ 8 ಓಮ್ ಪ್ರತಿರೋಧದ ಎರಡು ಸಮಾನಾಂತರ ಸಂಯೋಜನೆಗಳನ್ನು ಹೊಂದಿರುತ್ತದೆ ಮತ್ತು ನಂತರ 4Ω ಮತ್ತು j12Ω ಪ್ರತಿರೋಧದ ಮತ್ತೊಂದು ಸಮಾನಾಂತರ ಸಂಯೋಜನೆಯೊಂದಿಗೆ ಸರಣಿಯಲ್ಲಿರುತ್ತದೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಆದ್ದರಿಂದ ನಮ್ಮ ಸರ್ಕ್ಯೂಟ್ ಹೇಗೆ ಕಾಣುತ್ತದೆ f ಮತ್ತು d ಚಿತ್ರವು ಶಾರ್ಟ್ ಸರ್ಕ್ಯೂಟ್ ಆಗಿರುವುದನ್ನು ನೀವು ನೋಡುವಂತೆ ಸರ್ಕ್ಯೂಟ್ ಈಗ ಕಾಣುತ್ತದೆ ಆದ್ದರಿಂದ ಅವುಗಳನ್ನು ಚಿತ್ರದಲ್ಲಿ ಒಟ್ಟಿಗೆ ಜೋಡಿಸಲಾಗಿದೆ ಆದ್ದರಿಂದ ನೀವು ಸರ್ಕ್ಯೂಟ್ಗೆ ಹಿಂತಿರುಗಿದರೆ f ಮತ್ತು d ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಏಕೆಂದರೆ ನೀವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ನಂತೆ ಇರಿಸಿದ್ದೀರಿ ಈಗ ನವೀಕರಿಸಿದ ಸರ್ಕ್ಯೂಟ್ Z1ಚಿತ್ರದಲ್ಲಿ ತೋರಿಸಿರುವಂತೆ Z1 j6||8 j68 j682 88 j3 84 ಮತ್ತು Z2j12||4j124j1243 2 ಥೆವೆನಿನ್ ಸಮಾನ ಪ್ರತಿರೋಧವನ್ನು ನಂತರ ZThZ1Z26 48 j2 64 ಈಗ ನೀವು ಥೆವೆನಿನ್ನ ಸರ್ಕ್ಯೂಟ್ಗೆ ಸಮನಾಗಿರುವಿರಿThevenin's equivalent ಮುಂದಿನ ಕಾರ್ಯವೆಂದರೆ ಥೆವೆನಿನ್ ವೋಲ್ಟೇಜ್ ಅನ್ನು ಕಂಡುಹಿಡಿಯುವುದು ಆದ್ದರಿಂದ ಥೆವೆನಿನ್ ವೋಲ್ಟೇಜ್ ಟರ್ಮಿನಲ್ನಾದ್ಯಂತದ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಹೇಗೆ ಪರಿಹರಿಸುವುದು ನಾವು ಮೊದಲು I1 ಮತ್ತು I2 ವಿದ್ಯುತ್ ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ I1 d f ವಿಭಾಗದಲ್ಲಿ ಹರಿಯುತ್ತಿದೆ ಮತ್ತು I2 ವಿಭಾಗದ ಬಲಭಾಗದಲ್ಲಿ ಹರಿಯುತ್ತಿದೆ ಆದ್ದರಿಂದ I1120∠758 j6AI2120∠754j12A ಲೂಪ್ bcdeab ಸುತ್ತಲೂ KVL ಅನ್ನು ಅನ್ವಯಿಸಲಾಗುತ್ತಿದೆ VTh 4I2I10 ತದನಂತರ ನೀವು ಪರಿಹರಿಸಿದರೆ VTh4I2j6I1 480∠754j12720∠75908 j6 37 87 37 31V ಈಗ ನೀವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ತದನಂತರ ನೀವು Vth ನ ಮೌಲ್ಯವನ್ನು ಕಂಡುಕೊಂಡಿದ್ದೀರಿ ಆದ್ದರಿಂದ ನೀವು ಥೆವೆನಿನ್ ಸಮಾನವನ್ನು ಸರಳವಾಗಿ ಸೆಳೆಯಬಹುದು ಆದ್ದರಿಂದ ನೀವು Vth ಅನ್ನು ಪಡೆಯುತ್ತೀರಿ ಮತ್ತು ಸರಣಿಯಲ್ಲಿ ನೀವು ಲೆಕ್ಕ ಹಾಕಿದ Zth ಅನ್ನು ಹೊಂದಿರುತ್ತದೆ ಈಗ ಸರ್ಕ್ಯೂಟ್ಗೆ ಸಮಾನವಾದ ಥೆವೆನಿನ್ ಅನ್ನು ನಾವು ಮತ್ತೆ ಕಂಡುಹಿಡಿಯಬೇಕಾದ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಎಲ್ಲಿ ನೀವು ಅವಲಂಬಿತ ಪ್ರಸ್ತುತ ಮೂಲವನ್ನು ನೋಡುತ್ತೀರಿ ಈಗ VTh ಅನ್ನು ಕಂಡುಹಿಡಿಯಲು ನಾವು ಏನು ಮಾಡುತ್ತೇವೆ ಟರ್ಮಿನಲ್ನಾದ್ಯಂತ ವೋಲ್ಟೇಜ್ ಮೌಲ್ಯವನ್ನು b ಆದ್ದರಿಂದ ಹೇಗೆ ಕಂಡುಹಿಡಿಯುವುದು ಈ ಅಂಕಿ ಅಂಶವನ್ನು ನೀವು ನೋಡಿದರೆ ಪ್ರಸ್ತುತ ಮೂಲದ ಮೂಲಕ ಹರಿಯುವ ವಿದ್ಯುತ್ ಮೌಲ್ಯವು ನಾನು ಏನೂ ಅಲ್ಲ ಮತ್ತು 0 5 ನಾನು ಏನೂ ಅಲ್ಲ ಆದ್ದರಿಂದ ನೀವು ಕೆಸಿಎಲ್ ಅನ್ನು ಅನ್ವಯಿಸಿದರೆ ಈ ನೋಡ್ಗೆ ಅನ್ವಯಿಸಿ ಆದ್ದರಿಂದ ನೀವು ಏನು ಬರೆಯಬಹುದು ನೀವು ಬರೆಯಬಹುದು 15I00 5I0I010A ಈಗ ನೀವು ಬಲಭಾಗದಲ್ಲಿರುವ ಲೂಪ್ಗೆ ಕೆವಿಎಲ್ ಅನ್ನು ಅನ್ವಯಿಸಬೇಕಾಗಿದೆ ಆದ್ದರಿಂದ ನೀವು ಕೆವಿಎಲ್ ಅನ್ನು ಅನ್ವಯಿಸಿದರೆ ನೀವು ಸರಳವಾಗಿ ಬರೆಯಬಹುದು I02 j40 5I04j3VTh0 ಅಥವಾ VTh102 j4 54j3 j55 ಗಾಗಿ ಥೆವೆನಿನ್ ವೋಲ್ಟೇಜ್ ಆಗಿದೆ VTh55∠ 90V ಮುಂದಿನ ಕಾರ್ಯವೆಂದರೆ ನೀವು Zth ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ Zth ಅನ್ನು ಕಂಡುಹಿಡಿಯಲು ನಾವು ಸ್ವತಂತ್ರ ಮೂಲವನ್ನು ತೆಗೆದುಹಾಕುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವತಂತ್ರ ಮೂಲವು ಪ್ರಸ್ತುತ ಮೂಲವಾಗಿದೆ ನೀವು ಪ್ರಸ್ತುತ ಮೂಲವನ್ನು ತೆಗೆದುಹಾಕಿದರೆ ನವೀಕರಿಸಿದ ಸರ್ಕ್ಯೂಟ್ ಚಿತ್ರದಲ್ಲಿ ತೋರಿಸಿರುವಂತೆಯೇ ಇರುತ್ತದೆ ಮತ್ತು ಈಗ ಟರ್ಮಿನಲ್ನಾದ್ಯಂತ ನಾವು ಬಿ 3 ಆಂಪಿಯರ್ ಮೌಲ್ಯವನ್ನು ಹೊಂದಿರುವ ಪ್ರಸ್ತುತ ಮೂಲವನ್ನು ಅನ್ವಯಿಸುತ್ತೇವೆ ನೀವು 3 ಆಂಪಿಯರ್ ಅನ್ನು ಅನಿಯಂತ್ರಿತ ಆಯ್ಕೆಯಾಗಿ ತೆಗೆದುಕೊಂಡಿದ್ದೇವೆ ನೀವು ಯಾವುದೇ ಮೌಲ್ಯವನ್ನು ಊಹಿಸಬಹುದು ಥೆವೆನಿನ್ ಪ್ರತಿರೋಧ ZThVsIs ನೀವು ನೋಡ್ನಲ್ಲಿ KCL ಅನ್ನು ಅನ್ವಯಿಸಿದರೆ 3I00 5I0I02A ಈಗ KVL ಅನ್ನು ನೀವು ಬಲಗೈಯಲ್ಲಿರುವ ಲೂಪ್ಗೆ ಅನ್ವಯಿಸೋಣ ಅದು ನೀವು ಇಲ್ಲಿ ನೋಡುವ ಲೂಪ್ ಆಗಿದೆ ಆದ್ದರಿಂದ ನೀವು ಪಡೆಯಲು ಕೆವಿಎಲ್ ಅನ್ನು ಅನ್ವಯಿಸುತ್ತೀರಿ VsI04j32 j426 j ಆದ್ದರಿಂದ ZThVsIs26 j34 j0 667 ಈಗ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ನಾವು ನಾರ್ಟನ್ ಪ್ರಮೇಯವನ್ನು ಬಳಸಿಕೊಂಡು ಬಿ ವಿಭಾಗದ ಮೂಲಕ ಹರಿಯುವ I0ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮೊದಲು ನಾರ್ಟನ್ನ ಸಮಾನತೆಯನ್ನು ಕಂಡುಹಿಡಿಯಲು ನಾವು ಟರ್ಮಿನಲ್ನಿಂದ ಲೋಡ್ ಅನ್ನು ತೆಗೆದುಹಾಕಬೇಕು ಈಗ ನಾವು ಕಂಡುಹಿಡಿಯಬೇಕಾದದ್ದು ಏನು ನಾರ್ಟನ್ನ ಸಮಾನ ಪ್ರತಿರೋಧದ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಅದು ZNಆಗಿದೆ ಮೊದಲು ನೀವು ZNನ ಮೌಲ್ಯವನ್ನು ಕಂಡುಹಿಡಿಯಲು ಕೇಳಿದಾಗ ನೀವು ಏನು ಮಾಡುತ್ತೀರಿ ನೀವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಮತ್ತು ಪ್ರಸ್ತುತ ಮೂಲವನ್ನು ಓಪನ್ ಸರ್ಕ್ಯೂಟ್ ಮಾಡುತ್ತೀರಿ ಈ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ನವೀಕರಿಸಿದ ಸರ್ಕ್ಯೂಟ್ ಅನ್ನು ಪಡೆಯುತ್ತೀರಿ ಈಗ ಕೆಪಾಸಿಟನ್ಸ್ ನೀಡುವ j2 ಓಮ್ ರಿಯಾಕ್ಟನ್ಸ್ನೊಂದಿಗೆ ಸರಣಿಯಲ್ಲಿ 8 ಓಮ್ ಪ್ರತಿರೋಧವಾಗಿರುವ ಈ ನಿರ್ದಿಷ್ಟ ವಿಭಾಗವನ್ನು ನೀವು ನೋಡಿದರೆ ಮತ್ತು ನಂತರ ಇಂಡಕ್ಟರ್ ನೀಡುವ 10 ಓಮ್ ಪ್ರತಿರೋಧ ಮತ್ತು j4 ರಿಯಾಕ್ಟನ್ಸ್ ಆದ್ದರಿಂದ ಇದನ್ನು ವಿಂಗಡಿಸಲಾಗುವುದು ಏಕೆಂದರೆ ನೀವು ಪ್ರಸ್ತುತ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸಿರುವಿರಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಈ ಸೈಡ್ ಸಂಪೂರ್ಣವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಆ ಸಂದರ್ಭದಲ್ಲಿ ZN 5 Ω d ಆದ್ದರಿಂದ ನೀವು ಏನು ಹೇಳಬಹುದು ನಿಮ್ಮ ನಾರ್ಟನ್ನ ಸಮಾನ ಪ್ರತಿರೋಧ 5 ಓಮ್ ಆಗಿದೆ ಮುಂದಿನ ಕಾರ್ಯವೆಂದರೆ ನೀವು IN ನ ಮೌಲ್ಯವನ್ನು ಕಂಡುಹಿಡಿಯಬೇಕು IN ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಟರ್ಮಿನಲ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ a b ಮತ್ತು ನಂತರ ನಾವು IN ನ ಮೌಲ್ಯವನ್ನು ಪರಿಹರಿಸುತ್ತೇವೆ ಈಗ ಈ ಅಂಕಿ ಅಂಶದಿಂದ ನೀವು ಪ್ರಸ್ತುತ ಇರುವ ಮೂಲವನ್ನು ಎರಡು ಕುಣಿಕೆಗಳ ನಡುವೆ ಬರುತ್ತಿರುವುದನ್ನು ನೋಡಬಹುದು ಆದ್ದರಿಂದ ನೀವು ಏನು ರಚಿಸಬಹುದು ನೀವು ಸೂಪರ್ ಜಾಲರಿಯನ್ನು ರಚಿಸಬಹುದು ಏಕೆಂದರೆ ಪ್ರಸ್ತುತ ಮೂಲವು ಎರಡೂ ಜಾಲರಿಗಳಿಗೆ ಸಾಮಾನ್ಯವಾಗಿದೆ ನಾವು ಜಾಲರಿ 2 ಮತ್ತು 3 ಹೊಂದಿರುವ ಒಂದು ಸೂಪರ್ ಜಾಲರಿಯನ್ನು ರಚಿಸುತ್ತೇವೆ ಮತ್ತು ನಂತರ ನಾವು ಜಾಲರಿಯ ಸಮೀಕರಣವನ್ನು ಬರೆಯುತ್ತೇವೆ ಜಾಲರಿ 1 ರಿಂದ j40I118j2 I28 j2I310j40 ಸೂಪರ್ಮೆಶ್ನಿಂದ I118j2 I213 j2I310j40 ಮೆಶ್ 2 ಮತ್ತು 3 ರ ನಡುವಿನ ಪ್ರಸ್ತುತ ಮೂಲದ ಕಾರಣದಿಂದಾಗಿ ನೋಡ್ನಲ್ಲಿ I3I23 ನಾವು ಪಡೆಯುವ ಮೊದಲ ಎರಡು ಸಮೀಕರಣಗಳನ್ನು ಸೇರಿಸುವುದು j405I20 ಆದ್ದರಿಂದ I2j8 ತದನಂತರ ನೀವು ಈ ಸಮೀಕರಣದಲ್ಲಿ I2 ಮೌಲ್ಯವನ್ನು ಹಾಕಬಹುದು I3I233j8 ನಾರ್ಟನ್ ವಿದ್ಯುತ್ INI33j8 ನಾರ್ಟನ್ ಸಮಾನ ಸರ್ಕ್ಯೂಟ್ ತೋರಿಸಿರುವಂತೆ ಮತ್ತು ಪ್ರಸ್ತುತ ವಿಭಾಗದಿಂದ I05520j15IN3j85j31 48A ಈಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯ ಎಂಬ ಮತ್ತೊಂದು ಪ್ರಮೇಯಕ್ಕೆ ಬರೋಣ ಆದ್ದರಿಂದ ಡಿಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಆರ್ಎಲ್ RL ಅನ್ನು ಲೋಡ್ ಮಾಡಲು ವಿದ್ಯುತ್ ಸರಬರಾಜು ನೆಟ್ವರ್ಕ್ನಿಂದ ವಿತರಿಸಲ್ಪಟ್ಟ ಶಕ್ತಿಯನ್ನು ಗರಿಷ್ಠಗೊಳಿಸುವ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಆದ್ದರಿಂದ ನಾವು ಹೇಗೆ ಪರಿಹರಿಸುತ್ತೇವೆ ನಾವು ಗಣಿತಶಾಸ್ತ್ರೀಯವಾಗಿ ಪರಿಹರಿಸಿದ್ದೇವೆ ಮತ್ತು ಮೊದಲನೆಯ ಸರ್ಕ್ಯೂಟ್ ಅನ್ನು ಅದರ ಥೆವೆನಿನ್ ಸಮಾನದಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತು ನಂತರ ಗಣಿತದ ಪ್ರಕಾರ ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧಕ್ಕೆ ಸಮನಾಗಿದ್ದರೆ ಗರಿಷ್ಠ ಶಕ್ತಿಯನ್ನು ಲೋಡ್ಗೆ ತಲುಪಿಸಲಾಗುತ್ತದೆ ಎಂದು ನಾವು ಸಾಬೀತುಪಡಿಸುತ್ತೇವೆ ಆದ್ದರಿಂದ DC ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಇದನ್ನು ಸಾಬೀತುಪಡಿಸಿದ್ದೇವೆ ಈಗ ಎಸಿ ಸರ್ಕ್ಯೂಟ್ಗಾಗಿ ಅದೇ ಪರಿಕಲ್ಪನೆಯು ವಿಸ್ತರಿಸಲ್ಪಡುತ್ತದೆ ಮತ್ತು ಎಸಿ ಮೂಲವನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿದರೆ ಗರಿಷ್ಠ ಶಕ್ತಿಯನ್ನು ಲೋಡ್ಗೆ ವರ್ಗಾಯಿಸುವ ಸ್ಥಿತಿಯನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಈಗ ನಾವು ರೇಖೀಯ ಸರ್ಕ್ಯೂಟ್ ಎಂದು ಪರಿಗಣಿಸುವ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ ನಮ್ಮಲ್ಲಿ ಲೋಡ್ ZL ಸಂಪರ್ಕಗೊಂಡಿದೆ ಆದ್ದರಿಂದ ಈ ರೇಖೀಯ ಸರ್ಕ್ಯೂಟ್ ಮೊದಲು ಥೆವೆನಿನ್ ಸಮಾನವಾಗಿ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ನಾವು Vth ಯೊಂದಿಗೆ ಸರಣಿಯಲ್ಲಿ Vth ಅನ್ನು ಹೊಂದಿದ್ದೇವೆ ಮತ್ತು ನಂತರ ಲೋಡ್ ZL ಅನ್ನು ಥೆವೆನಿನ್ ಸಮಾನ ಟರ್ಮಿನಲ್ನಲ್ಲಿ ಸಂಪರ್ಕಿಸಲಾಗುತ್ತದೆ ಈಗ ಲೋಡ್ ಅನ್ನು ಸಾಮಾನ್ಯವಾಗಿ ಪ್ರತಿರೋಧದಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಇಲ್ಲಿ ನಾವು ZL ನೊಂದಿಗೆ ಲೋಡ್ ಅನ್ನು ಪ್ರತಿನಿಧಿಸುತ್ತಿದ್ದೇವೆ ಈಗ ನಾವು ಆಯತಾಕಾರದ ರೂಪದಲ್ಲಿ ZL ಮತ್ತು Zth ಅನ್ನು ಪ್ರತಿನಿಧಿಸೋಣ ಆದ್ದರಿಂದ ನೀವು ಏನು ಬರೆಯಬಹುದು ನೀವು Zth ಅನ್ನು ಬರೆಯಬಹುದು ಆದರೆ ಅದು RL plus jXL ಆಗಿದೆ ಆದ್ದರಿಂದ ZL ನೀವು RL ಜೊತೆಗೆ jXL ಎಂದು ಬರೆಯಬಹುದು ಆದ್ದರಿಂದ ಮೂಲತಃ ಇದು Rth plus j XTh ಮತ್ತು ZL RL plus j XL ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ Zth ಮತ್ತು ZL ನೀವು ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕ ಘಟಕಗಳಾಗಿ ವಿಂಗಡಿಸಬಹುದು ಈಗ ಮುಂದಿನದು ನೀವು ಹೊರೆಯ ಮೂಲಕ ಹರಿಯುವ ವಿದ್ಯುತ್ ಕಂಡುಹಿಡಿಯಬೇಕು ಹಾಗಾದರೆ ವಿದ್ಯುತ್ ಮೌಲ್ಯ ಏನು ಕರೆಂಟ್ ಏನೂ ಅಲ್ಲ Vth ಅನ್ನು Zth plus ZL ನಿಂದ ಭಾಗಿಸಲಾಗಿದೆ ಆದ್ದರಿಂದ ಅದು Zth ಜೊತೆಗೆ ZL ಆಗಿದೆ ಈಗ ನೀವು ಮೌಲ್ಯಗಳನ್ನು Zth ಮತ್ತು ZL ನ ಆಯತಾಕಾರದ ರೂಪದೊಂದಿಗೆ ಬದಲಾಯಿಸಿ ಆದ್ದರಿಂದ ನೀವು ಸರಳವಾಗಿ Rth plus j XTh plus RL plus j XL ಎಂದು ಬರೆಯಬಹುದು ಈಗ ನೀವು I ನ ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಲೋಡ್ಗೆ ತಲುಪಿಸುವ ಸರಾಸರಿ ಶಕ್ತಿ ಎಷ್ಟು ಲೋಡ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು P 1 ರಿಂದ 2 I ಚದರ R ಗೆ ಸಮನಾಗಿರುವುದರಿಂದ ಬರೆಯಬಹುದು 1 ರಿಂದ 2 ಪದ ಏಕೆ ಬರುತ್ತಿದೆ ಏಕೆಂದರೆ ಇದು ಆರ್ಎಂಎಸ್ ಮೌಲ್ಯವಲ್ಲ ಆದ್ದರಿಂದ ಇದು ಗರಿಷ್ಠ ಮೌಲ್ಯವಾಗಿದ್ದರೆ ನೀವು P ಮೌಲ್ಯವನ್ನು 1 ರಿಂದ 2 I ಚದರ R ಎಂದು ಪಡೆಯುತ್ತೀರಿ ಆದ್ದರಿಂದ ನಾನು RMS ಆಗಿದ್ದರೆ ನೀವು I RMS ಚೌಕವನ್ನು R ಗೆ ಬರೆಯಬಹುದು ಅದು ಲೋಡ್ಗೆ ತಲುಪಿಸುವ ಸರಾಸರಿ ಶಕ್ತಿಯ ಮೌಲ್ಯವಾಗಿದೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ P 1 ರಿಂದ 2 I ಚದರ R ಆಗಿರುತ್ತದೆ ಇದರರ್ಥ Vth ಸ್ಕ್ವೇರ್ ಅನ್ನು RL ಗೆ 2 ರಿಂದ ಆದ್ದರಿಂದ ಇಲ್ಲಿ R ಎಂದರೆ RL ಅನ್ನು ಲೋಡ್ಗೆ ತಲುಪಿಸುವ ಶಕ್ತಿ ತದನಂತರ ನಾವು I ನ ಮೌಲ್ಯವನ್ನು Vth ಮತ್ತು Zth ಮತ್ತು ZL ವಿಷಯದಲ್ಲಿ ಬರೆಯುತ್ತೇವೆ ಆದ್ದರಿಂದ ನಾವು ಸ್ಲೈಡ್ನಲ್ಲಿ ತೋರಿಸಿರುವಂತೆ Vth RL ಮತ್ತು Rth ರ ಪ್ರಕಾರ ಪವರ್ P ಅನ್ನು ಬರೆಯಬಹುದು ಈಗ ಮುಂದಿನ ಕಾರ್ಯ ಯಾವುದು ಲೋಡ್ ನಿಯತಾಂಕವನ್ನು ಹೊಂದಿಸುವುದು ನಮ್ಮ ಉದ್ದೇಶ ಅಂದರೆ ಆರ್ಎಲ್ ಮತ್ತು ಎಕ್ಸ್ಎಲ್ P ಮೌಲ್ಯವು ಗರಿಷ್ಠವಾಗಿದೆ ಎಂದು ತೋರಿಸಿ ಆದ್ದರಿಂದ ಗರಿಷ್ಠ P ಯ ಮೌಲ್ಯವನ್ನು ಹೇಗೆ ಪಡೆಯುವುದು ಇದನ್ನು ಮಾಡಲು ನಾವು del P ಮೂಲಕ del RL ಮತ್ತು del PL ಅನ್ನು del XL 0 ಗೆ ಸಮನಾಗಿ ಹೇಳಿದ್ದೇವೆ ಆದ್ದರಿಂದ ನೀವು del P ಮೌಲ್ಯವನ್ನು del RL ಮೂಲಕ ಮತ್ತು del PL ಅನ್ನು del XL ಮೂಲಕ del XL ಮೂಲಕ ಪಡೆದರೆ ಈ ಸಮೀಕರಣವನ್ನು ಬಳಸಿ ನೀವು ಏನು ಬರೆಯಬಹುದು Del P ಬೈ del XL Vth square ಅನ್ನು RL ಆಗಿ ಎಕ್ಸ್ತ್ ಪ್ಲಸ್ XL ಆಗಿ Rth ಪ್ಲಸ್ RL ಸ್ಕ್ವೇರ್ ಮತ್ತು ಎಕ್ಸ್ತ್ ಪ್ಲಸ್ XL ಸ್ಕ್ವೇರ್ ಪೂರ್ತಿ ಸ್ಕ್ವೇರ್ನಿಂದ ಭಾಗಿಸಿದೆ ಆದ್ದರಿಂದ ನೀವು XL ಗೆ ಸಂಬಂಧಿಸಿದಂತೆ ಸಮೀಕರಣ ಎಂದು ನೀವು ಪ್ರತ್ಯೇಕಿಸಿದಾಗ ಇದು ನಿಮಗೆ ಸಿಗುತ್ತದೆ ಅಂತೆಯೇ ನೀವು RL ಸಂಬಂಧಿಸಿದಂತೆ ಪವರ್ P ಅನ್ನು ಬೇರ್ಪಡಿಸಿದಾಗ ಸ್ಲೈಡ್ನಲ್ಲಿ ತೋರಿಸಿರುವಂತೆ ನೀವು ಅಭಿವ್ಯಕ್ತಿ ಪಡೆಯುತ್ತೀರಿ ಈಗ ನೀವು ನೀವು del P ಅನ್ನು del XL ನಿಂದ ಹೊಂದಿಸಿದಾಗ 0 ಕ್ಕೆ ಸಮನಾಗಿರುತ್ತದೆ ಏನಾಗುತ್ತದೆ ಆದ್ದರಿಂದ ಇದು 0 ಆಗಿರಬಾರದು ಇದು ಮತ್ತೆ ಸಾಧ್ಯವಿಲ್ಲ ಆದ್ದರಿಂದ 0 ಆಗಿರಬಹುದು Xth ಜೊತೆಗೆ XL ಆದ್ದರಿಂದ ನೀವು Xth ಜೊತೆಗೆ XL ಅನ್ನು 0 ಗೆ ಸಮನಾಗಿ ಹೊಂದಿಸಿದಾಗ XL Xth ನ ಮೈನಸ್ಗೆ ಸಮನಾಗಿರಬೇಕು ಎಂಬ ಷರತ್ತನ್ನು ನೀವು ಪಡೆಯುತ್ತೀರಿ ಅಂತೆಯೇ ನೀವು del P ಅನ್ನು del RL ನಿಂದ 0 ಗೆ ಸಮನಾಗಿ ಹೊಂದಿಸಿದಾಗ ಮತ್ತು ಈ ನಿರ್ದಿಷ್ಟ ಅಭಿವ್ಯಕ್ತಿಯ ಭಾಗವನ್ನು ಪರಿಹರಿಸಿ ನಂತರ ನೀವು RL ಅನ್ನು Rth square ಮತ್ತು Xth plus XL ಸ್ಕ್ವೇರ್ನ ಮೂಲಕ್ಕೆ ಸಮಾನವಾಗಿ ಪಡೆಯುತ್ತೀರಿ ಈಗ ನೀವು XL ನ ಮೌಲ್ಯವನ್ನು ಈ ಅಭಿವ್ಯಕ್ತಿಯಲ್ಲಿ ಮೈನಸ್ Xth ಗೆ ಸಮಾನವಾಗಿರುತ್ತದೆ ನೀವು ಅದನ್ನು ಸರಳೀಕರಿಸಬಹುದು ಮತ್ತು ನೀವು RL ಅನ್ನು Rth ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಗಾಗಿ ನೀವು ಸ್ಥಿತಿಗೆ ಅಭಿವ್ಯಕ್ತಿಗೆ ಸಿಕ್ಕಿದ್ದೀರಿ ಅಂದರೆ XL Xth ನ ಮೈನಸ್ಗೆ ಸಮನಾಗಿರಬೇಕು ಮತ್ತು RL Rth ಗೆ ಸಮನಾಗಿರಬೇಕು ಆದ್ದರಿಂದ ನೀವು ಈಗ ಏನು ಬರೆಯಬಹುದು ಎಂದರೆ ಗರಿಷ್ಠ ಸರಾಸರಿ ವಿದ್ಯುತ್ ವರ್ಗಾವಣೆಗೆ ZL ಅನ್ನು ಆ ರೀತಿಯಲ್ಲಿ ಆಯ್ಕೆ ಮಾಡಬೇಕು XL ಮೈನಸ್ Xth ಗೆ ಸಮನಾಗಿರಬೇಕು ಮತ್ತು RL Rth ಗೆ ಸಮನಾಗಿರಬೇಕು ಅಥವಾ ನೀವು ZL ಅನ್ನು RL ಗೆ ಸಮಾನವಾಗಿರುತ್ತದೆ ಮತ್ತು jXL Rth ಮೈನಸ್ jXth ಗೆ ಸಮಾನವಾಗಿರುತ್ತದೆ ಎಂದು ಬರೆಯಬಹುದು ಇದು ಏನು ಇದು Zth ನ ಸಂಕೀರ್ಣ ಸಂಯೋಗವಲ್ಲದೆ ಮತ್ತೇನಲ್ಲ ಆದ್ದರಿಂದ ZL ಥೆವೆನಿನ್ ಪ್ರತಿರೋಧದ ಸಂಕೀರ್ಣ ಸಂಯುಕ್ತಕ್ಕೆ ಸಮಾನವಾಗಿದೆ ಎಂದು ನೀವು ಸುಲಭವಾಗಿ ಹೇಳಬಹುದು ಆದ್ದರಿಂದ ಈಗ ವರ್ಗಾಯಿಸಬೇಕಾದ ಗರಿಷ್ಠ ಶಕ್ತಿ ಯಾವುದು ಈ ಸಂದರ್ಭದಲ್ಲಿ P max ಗರಿಷ್ಠ ಶಕ್ತಿಯು vth ಸ್ಕ್ವೇರ್ಗೆ 8 ರಿಂದ rth ವರ್ಗಾಯಿಸಲ್ಪಡುತ್ತದೆ ನೀವು ಹೇಗೆ ಸಿಕ್ಕಿದ್ದೀರಿ ನೀವು ಕೇವಲ RL ನ ಮೌಲ್ಯವನ್ನು Rth ಮತ್ತು XL ಅನ್ನು ಮೈನಸ್ Xth ಗೆ ಸಮಾನವಾಗಿ ಇರಿಸಿ ಆದ್ದರಿಂದ ಇದು ಹೇಗಾದರೂ ಶೂನ್ಯವಾಗುತ್ತದೆ ಇದು 4Rth ಸ್ಕ್ವೇರ್ಗೆ ಸಮನಾಗಿರುತ್ತದೆ ಮತ್ತು ನಂತರ ನ್ಯೂಮರೇಟರ್ನಲ್ಲಿ ನೀವು Vth ಸ್ಕ್ವೇರ್ ಅನ್ನು 2 ರಿಂದ Rth ಗೆ ಪಡೆಯುತ್ತೀರಿ ಆದ್ದರಿಂದ 1 Rth ಅನ್ನು ರದ್ದುಗೊಳಿಸಲಾಗುತ್ತದೆ ಮತ್ತು ಅಂತಿಮವಾಗಿ ನೀವು Vth ಸ್ಕ್ವೇರ್ ಅನ್ನು 4 ರಿಂದ 2 ರಿಂದ ಭಾಗಿಸಿ 8 Rth ಅನ್ನು ಪಡೆಯುತ್ತೀರಿ ಆದ್ದರಿಂದ ಗರಿಷ್ಠ ವಿದ್ಯುತ್ ವರ್ಗಾವಣೆ ಸ್ಥಿತಿಯಲ್ಲಿ ನೀವು ಪಡೆಯುವುದು ಇದನ್ನೇ ಆದ್ದರಿಂದ ನೀವು dc ಸರ್ಕ್ಯೂಟ್ನಿಂದ ಹೋಲಿಸಿದರೆ ಇದು ಪ್ರತಿರೋಧದಲ್ಲಿ ಪ್ರತಿಕ್ರಿಯಾತ್ಮಕ ಘಟಕದ ಪರಿಚಯದಿಂದಾಗಿ ಸ್ವಲ್ಪ ಭಿನ್ನವಾಗಿರುತ್ತದೆ ಈಗ ac ಸಂದರ್ಭದಲ್ಲಿ ನಿಮ್ಮ ಹೊರೆ ಸಂಪೂರ್ಣವಾಗಿ ನೈಜವಾಗಿದ್ದರೆ ಪರಿಸ್ಥಿತಿ ಏನು XL ಅನ್ನು 0 ಗೆ ಸಮನಾಗಿ ಹೊಂದಿಸುವ ಮೂಲಕ ಗರಿಷ್ಠ ವಿದ್ಯುತ್ ವರ್ಗಾವಣೆಯ ಸ್ಥಿತಿಯನ್ನು ಪಡೆಯಲಾಗುತ್ತದೆ ಆದ್ದರಿಂದ ನೀವು ಮೌಲ್ಯವನ್ನು ಎಲ್ಲಿ ಇಡುತ್ತೀರಿ ನೀವು XL ನ ಮೌಲ್ಯವನ್ನು ಇಲ್ಲಿ 0 ಗೆ ಸಮನಾಗಿ ಹೊಂದಿಸಿದ್ದೀರಿ ನೀವು ಏನು ಪಡೆಯುತ್ತೀರಿ RL Rth ಸ್ಕ್ವೇರ್ ಮತ್ತು Xth ಸ್ಕ್ವೇರ್ನ ಮೂಲಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ dc ಯ ಸಂದರ್ಭದಲ್ಲಿ RL ಅನ್ನು Rth ಗೆ ಹೊಂದಿಸುವ ಮೂಲಕ ಗರಿಷ್ಠ ವಿದ್ಯುತ್ ವರ್ಗಾವಣೆಯನ್ನು ಪಡೆಯಲಾಗಿದೆ ಆದರೆ AC ಯ ಸಂದರ್ಭದಲ್ಲಿ RL ನ ಮೌಲ್ಯವು Rth ಸ್ಕ್ವೇರ್ ಮತ್ತು Xth ಸ್ಕ್ವೇರ್ನ ಮೂಲಕ್ಕೆ ಸಮಾನವಾಗಿರುತ್ತದೆ ಅಂದರೆ ಸಂಪೂರ್ಣವಾಗಿ ನಿರೋಧಕ ಲೋಡ್ಗೆ ಗರಿಷ್ಠ ವಿದ್ಯುತ್ ವರ್ಗಾವಣೆ ಈ ಸಂದರ್ಭದಲ್ಲಿ ಪ್ರತಿರೋಧವಾಗಿರುವ ಲೋಡ್ ಪ್ರತಿರೋಧವು ಥೆವೆನಿನ್ ಪ್ರತಿರೋಧದ ಪ್ರಮಾಣಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ನಾವು ಸರ್ಕ್ಯೂಟ್ನಿಂದ ಪಡೆದ ಸರಾಸರಿ ಶಕ್ತಿಯನ್ನು ಗರಿಷ್ಠಗೊಳಿಸುವ ಲೋಡ್ ಪ್ರತಿರೋಧ ZL ಅನ್ನು ನಿರ್ಧರಿಸಲು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪರಿಕಲ್ಪನೆಯನ್ನು ಬಳಸುತ್ತೇವೆ ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ವೋಲ್ಟೇಜ್ ಅನ್ವಯಿಸಿದಂತೆ ನೀವು 10 ಕೋನ 0 ಅನ್ನು ಹೊಂದಿರುತ್ತೀರಿ ಮತ್ತು ನಂತರ ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ 4 ಓಮ್ ಪ್ರತಿರೋಧವನ್ನು ಹೊಂದಿರುತ್ತೀರಿ ಸಮಾನಾಂತರವಾಗಿ ನೀವು ಈ ಕೆಪಾಸಿಟರ್ ನೀಡುವ ಪ್ರತಿಕ್ರಿಯೆಯಾಗಿ ಮೈನಸ್ ಜೆ 6 ಓಮ್ನೊಂದಿಗೆ ಸರಣಿಯಲ್ಲಿ 8 ಓಮ್ ಅನ್ನು ಹೊಂದಿರುತ್ತೀರಿ ಮತ್ತು ನಂತರ ಜೆ 5 ಓಮ್ ರಿಯಾಕ್ಟನ್ಸ್ ನೀಡುತ್ತದೆ ಪ್ರಚೋದಕ ಈಗ ಲೋಡ್ ZL ಅನ್ನು ಟರ್ಮಿನಲ್ನಾದ್ಯಂತ ಸಂಪರ್ಕಿಸಲಾಗಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಮೊದಲ ಕೆಲಸವೆಂದರೆ ಮೊದಲು ನೀವು ಲೋಡ್ ಟರ್ಮಿನಲ್ಗಳಲ್ಲಿ ಥೆವೆನಿನ್ ಸಮಾನವನ್ನು ಪಡೆಯಬೇಕು ಆದ್ದರಿಂದ ಮೊದಲು ನಾವು ಸರ್ಕ್ಯೂಟ್ನಿಂದ ಲೋಡ್ ಅನ್ನು ತೆಗೆದುಹಾಕುತ್ತೇವೆ ಯಾವಾಗ ನೀವು ಈ ರೀತಿಯ ಸರ್ಕ್ಯೂಟ್ ಅನ್ನು ತೆಗೆದುಹಾಕುತ್ತೀರಿ ಅಲ್ಲಿ ನೀವು 10 ವೋಲ್ಟ್ 4 ಓಮ್ 8 ಓಮ್ ಮತ್ತು ಮೈನಸ್ j6 ಮತ್ತು j5 ಓಮ್ ಸಂಪರ್ಕ ಹೊಂದಿದ್ದೀರಿ ಆದ್ದರಿಂದ ನೀವು ಈ ರೀತಿಯ ಸರ್ಕ್ಯೂಟ್ ಅನ್ನು ಪಡೆಯುತ್ತೀರಿ ಥೆವೆನಿನ್ ಪ್ರತಿರೋಧವನ್ನು ಕಂಡುಹಿಡಿಯಲು ನೀವು ಇದನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಆದ್ದರಿಂದ ನಿಮ್ಮ ಸರ್ಕ್ಯೂಟ್ ಈ ರೀತಿ ಆಗುತ್ತದೆ ಮತ್ತು ಈ 4 ಓಮ್ ಪ್ರತಿರೋಧವು ಈಗ ಮೈನಸ್ j6 ಓಮ್ ಪ್ರತಿಕ್ರಿಯಾತ್ಮಕದೊಂದಿಗೆ ಸರಣಿಯಲ್ಲಿ 8 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಪರಿಹರಿಸಿದರೆ ಇದರ ಸಮಾನಾಂತರ ಸಂಯೋಜನೆ ಮತ್ತು ನಂತರ ಫಲಿತಾಂಶವನ್ನು j5 ಓಮ್ ರಿಯಾಕ್ಟನ್ಸ್ನೊಂದಿಗೆ ಇಂಡಕ್ಟನ್ಸ್ ನೀಡುವ ಮೂಲಕ ಸೇರಿಸಲಾಗುತ್ತದೆ ನೀವು Zth ಅನ್ನು 2 933 ಮತ್ತು j 4 467 ಓಮ್ ಆಗಿ ಪಡೆಯುತ್ತೀರಿ ಆದ್ದರಿಂದ ಇದನ್ನು ಪರಿಹರಿಸುವ ಮೂಲಕ ನೀವು Zth ನ ಮೌಲ್ಯವನ್ನು ಪಡೆಯುತ್ತೀರಿ ಈಗ ನೀವು Vth ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು Vth ಅನ್ನು ಹೇಗೆ ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಇದು ಸರಳ ಸರ್ಕ್ಯೂಟ್ ಆಗಿದೆ ಅಲ್ಲಿ ನೀವು ವೋಲ್ಟೇಜ್ ವಿಭಾಗದ ಪರಿಕಲ್ಪನೆಯನ್ನು ಬಳಸಿಕೊಳ್ಳಬಹುದು ಮತ್ತು Vth ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ Vth 8 ಪ್ಲಸ್ ಮೈನಸ್ j 6 ಅನ್ನು 8 ಮೈನಸ್ j 6 ಪ್ಲಸ್ 4 ರಿಂದ 10 ಕ್ಕೆ ವಿಂಗಡಿಸಲಾಗಿದೆ ಆದ್ದರಿಂದ ನೀವು ಪರಿಹರಿಸಿದಾಗ ನೀವು ವಿಥ್ ಅನ್ನು 7 454 ಕೋನ ಮೈನಸ್ 10 3 ಡಿಗ್ರಿ ವೋಲ್ಟ್ ಆಗಿ ಪಡೆಯುತ್ತೀರಿ ಈಗ ನಿಮಗೆ Vth ಮತ್ತು Zth ಸಿಕ್ಕಿದೆ ಮುಂದಿನ ಕಾರ್ಯವೆಂದರೆ ನೀವು ZL ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಇದು ಥೆವೆನಿನ್ ಸಮಾನದ ಟರ್ಮಿನಲ್ನಲ್ಲಿ ಸಂಪರ್ಕಗೊಂಡಿರುವ ಲೋಡ್ ಆಗಿದೆ ಆದ್ದರಿಂದ ZL ಗರಿಷ್ಠ ವರ್ಗಾವಣೆಯ ಮೌಲ್ಯ ಎಷ್ಟು ZL Zth ನ ಸಂಕೀರ್ಣ ಸಂಯುಕ್ತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ZL ನ ಮೌಲ್ಯ ಏನು ZL ನೀವು 2 933 ಮೈನಸ್ ಜೆ 4 467 ಓಮ್ನ Zth ನ ಸಂಕೀರ್ಣ ಸಂಯುಕ್ತವನ್ನು ತೆಗೆದುಕೊಳ್ಳುವ ಮೂಲಕ ಕಂಡುಹಿಡಿಯಬಹುದು ಆದ್ದರಿಂದ ಲೋಡ್ ಪ್ರತಿರೋಧ ಥೆವೆನಿನ್ ಸಮಾನವನ್ನು ರಚಿಸುವ ಮೂಲಕ ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸ ವನ್ನು ಮುಚ್ಚಬಹುದು ಈ ಉಪನ್ಯಾಸ ನಾವು ನಮ್ಮ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯ ನಾರ್ಟನ್ ಮತ್ತು ಥೆವೆನಿನ್ ಪ್ರಮೇಯದ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ಗಳ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು